ಮರಳಿ ಸ್ವಾಗತ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ಆಪರೇಷನ್ ಆಂಪ್ಲಿಫೈಯರ್ ಉಪಯೋಗಿಸಿಕೊಂಡು ಹೇಗೆ ಇಂಟಿಗ್ರೇಟರ್ ಅನ್ನುವಿನ್ಯಾಸಗೊಳಿಸಬಹುದು ಎಂದು ನಾವು ನೋಡುತ್ತೇವೆ ಆದ್ದರಿಂದ ನೀವು ಇಂಟಿಗ್ರೇಟರ್ ಬಗ್ಗೆ ಮಾತನಾಡುವಾಗಅದು ಇಂಟಿಗ್ರೇಷನ್ ಕಾರ್ಯವನ್ನು ನಿರ್ವಹಿಸುತ್ತದೆ ಅದಕ್ಕಾಗಿಯೇ ಆಪ್ ಆಂಪ್ ಉಪನ್ಯಾಸಗಳ ಪ್ರಾರಂಭದಲ್ಲಿ ಗಣಿತದ ಕಾರ್ಯಗಳನ್ನು ಪರಿಹರಿಸಲು ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ಬಳಸಬಹುದು ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ಓಪ್ಯಾಂಪ್ ಅನ್ನು ಇಂಟಿಗ್ರೇಟರ್ ಆಗಿ ಕೆಲಸ ಮಾಡಲು ನೀವು ಇಂಟಿಗ್ರೇಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಎಂದು ನೋಡೋಣ ಆದ್ದರಿಂದ ನೀವು ಪರದೆಯ ಮೇಲೆ ಬಂದರೆ ನೀವು ಏನು ನೋಡುತ್ತೀರಿ ಎಂದರೆ ಅದು ಇಂಟಿಗ್ರೇಟರ್ ಸರ್ಕ್ಯೂಟ್ ಆಗಿದ್ದು ಅದರ output ಟ್ಪುಟ್ ಸಮಯಕ್ಕೆ ಸಂಬಂಧಿಸಿದಂತೆ ಇನ್ಪುಟ್ ಸಿಗ್ನಲ್ನ negative ಅವಿಭಾಜ್ಯಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಏನು ಮಾಡಿದ್ದೇವೆ ನಾವು ಇನ್ಪುಟ್ ಆಗಿ ರೆಸಿಸ್ಟರ್ ಅನ್ನು ಹೊಂದಿದ್ದೇವೆ ಆದರೆ ಪ್ರತಿಕ್ರಿಯೆಯಲ್ಲಿ ನಾವು ಕೆಪಾಸಿಟರ್ ಅನ್ನು ಬಳಸಿದ್ದೇವೆ ಮತ್ತು ನಾನು ಅದನ್ನು ಪರಿಹರಿಸಿದರೆ ನಾನು ಹೊಂದಿದ್ದೇನೆ ಆದ್ದರಿಂದ ಮತ್ತೊಮ್ಮೆ ನಾನು ಇಂಟಿಗ್ರೇಟರ್ನ ವ್ಯಾಖ್ಯಾನವನ್ನು ನೋಡಿದರೆ ಅದು ಸರ್ಕ್ಯೂಟ್ ಆಗಿದ್ದು ಅದರ output ಸಮಯಕ್ಕೆ ಸಂಬಂಧಿಸಿದಂತೆ ಇನ್ಪುಟ್ ಸಿಗ್ನಲ್ನ negative ಅವಿಭಾಜ್ಯಕ್ಕೆ ಅನುಪಾತದಲ್ಲಿರುತ್ತದೆ ಇನ್ವರ್ತಿಂಗ್ ಟರ್ಮಿನಲ್ ಗೆ ಕೆಪಾಸಿಟರ್ ಮೂಲಕ ಫೀಡ್ಬ್ಯಾಕ್ ನೀಡಲಾಗುತ್ತದೆ ಈಗ ಅದೇ ಪ್ರವಾಹವು R ಮತ್ತು C ಮೂಲಕ ಹರಿಯುವುದರಿಂದ ನೀವು ಇಲ್ಲಿ ನೋಡಿದರೆ ಪ್ರಸ್ತುತ I 1 ಆರ್ ಮೂಲಕ ಹರಿಯುತ್ತದೆ ಮತ್ತು C ಮೂಲಕ ಹೋಗುತ್ತದೆ ಅದೇ ಪ್ರವಾಹ I1 R ಮತ್ತು C ಮೂಲಕ ಹರಿಯುತ್ತದೆ ಅದೇ ಪ್ರವಾಹವು R ಮತ್ತು C ಗೆ ಹರಿಯುವುದರಿಂದ ನಮ್ಮಲ್ಲಿರುವಂತೆ ಇಲ್ಲಿ ನಾನು ಇಲ್ಲಿ ಅಳೆಯಲು ಬಯಸಿದರೆ ಅದು Vin R R Iin ಗೆ ಸಮನಾಗಿರುತ್ತದೆ ನೀವು ಈಗ ಇಲ್ಲಿ ಅಳೆಯಲು ಬಯಸುತ್ತೀರಿ ನಂತರ ನಾನು ಏನು ಹೊಂದಿದ್ದೇನೆ ನನ್ನ ಬಳಿ ಇರುತ್ತದೆ ಈ ಸಮೀಕರಣದಿಂದ ನಾನು Vo ಅನ್ನು ಕಂಡುಹಿಡಿಯಲು ಬಯಸಿದರೆ ಇದು ನಾವು ಬಳಸಬಹುದಾದ ಸರಳ ಗಣಿತವಾಗಿದೆ ನಾವು 1 RC ಇದನ್ನು 0 ಇಂದ t ವರೆಗೆ ಇಂಟಿಗ್ರೇಷನ್ ಮಾಡಬೇಕಾಗಿದೆ ಈ ಸಮೀಕರಣದಿಂದ ನಾನು ಅಳೆಯಲು ಬಯಸಿದರೆ ನಾನು Vo ನ ಮೌಲ್ಯವನ್ನು ಕಂಡುಹಿಡಿಯಲು ಬಯಸಿದರೆ ಅಥವಾ ನಾನು Vo ನ ಸಮೀಕರಣವನ್ನು ಪಡೆಯಲು ಬಯಸಿದರೆ ಈಗ ಇದು ಸಂಯೋಜಕದ ಸೂತ್ರ ಎಂದು ನನಗೆ ತಿಳಿದಿದೆ ಈಗ ನಾವು ಇಂಟಿಗ್ರೇಟೆಡ್ ಸಮಸ್ಯೆಯನ್ನು ಪರಿಹರಿಸೋಣ ಇದು V c 1 4 volts ಆ ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ಟೈಮ t 0 ಗೆ ಸಮನಾಗಿರುತ್ತದೆ ಒಂದು ಹಂತದ ವೋಲ್ಟೇಜ್ Vin 2 ವೋಲ್ಟ್ಗಳು ಆ ಸಮಯದಲ್ಲಿ t ಮತ್ತೆ 0 ಕ್ಕೆ ಸಮನಾಗಿರುತ್ತದೆ R C ಸಮಯದ ಸ್ಥಿರತೆಯನ್ನು ನಿರ್ಧರಿಸಿ RC ಸಮಯ ಸ್ಥಿರ ಅಗತ್ಯ ಅಂದರೆ output ವೋಲ್ಟೇಜ್ Vo 10 2 ವೋಲ್ಟ್ಗಳಿಗೆ ತಲುಪುತ್ತದೆ ಆ ಸಮಯದಲ್ಲಿ t 5 ಮಿಲಿಸೆಕೆಂಡುಗಳಿಗೆ ಸಮನಾಗಿರುತ್ತದೆ ಇದನ್ನೇ ನಾವು ಕಂಡುಹಿಡಿಯಬೇಕಾಗಿತ್ತು ನಾವು ಏನು ಕಂಡುಹಿಡಿಯಬೇಕು ನಾವು RC ಸಮಯ ಸ್ಥಿರವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾನುRC ಸಮಯದ ಸ್ಥಿರತೆಯನ್ನು ಕಂಡುಹಿಡಿಯಲು ಬಯಸಿದರೆ ಮೊದಲು ನನಗೆ ಸಂಯೋಜಕರಿಗಾಗಿ ನನ್ನ ಸೂತ್ರವು Vo Vc ಎಂದು ತಿಳಿದಿದೆ ಈ output ಟ್ಪುಟ್ ವೋಲ್ಟೇಜ್ನ ಸೂತ್ರವನ್ನು ನಾನು ಕಂಡುಹಿಡಿಯಲು ಬಯಸಿದರೆ ಅದು ಏನೂ ಅಲ್ಲ ಆದ್ದರಿಂದ ನಾನು ಮೌಲ್ಯವನ್ನು 0 ರಿಂದ t ಗೆ ಬದಲಿಸಿದರೆ ಅಲ್ಲಿ t 5 ಮಿಲಿಸೆಕೆಂಡುಗಳಿಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾನು 0 to 5 ಕಡಿಮೆ ಮಾಡಬಹುದು R1C1 862 ms ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಸಿಗ್ನಲ್ ಅನ್ನು ಬದಲಾಯಿಸಲು ಅಥವಾ ಸಿಗ್ನಲ್ನ ಆಕಾರವನ್ನು ಬದಲಾಯಿಸಲು ಮತ್ತೆ ಇಂಟಿಗ್ರೇಟರ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಇದು ಶೇಪ್ ಜನರೇಟರ್ ಕೂಡ ಆಗಿದೆ ಏಕೆಂದರೆ ನಾನು ಚದರ ತರಂಗವನ್ನು ಅನ್ವಯಿಸಿದರೆ ನಾನು ತ್ರಿಕೋನ ತರಂಗವನ್ನು ಪಡೆಯಬಹುದು ಮತ್ತು ಇದನ್ನು ನಾವು ಪ್ರಾಯೋಗಿಕ ವಿಭಾಗದಲ್ಲಿ ನೋಡುತ್ತೇವೆ ನಾವು ಪ್ರಯೋಗಗಳನ್ನು ಮಾಡಿದಾಗ ನೀವು ಇನ್ಪುಟ್ ವೋಲ್ಟೇಜ್ ಅನ್ನು ಹೇಗೆ ಅನ್ವಯಿಸುತ್ತಿದ್ದೀರಿ ಮತ್ತು ಯಾವ ನಿರ್ದಿಷ್ಟ ಸಿಗ್ನಲ್ ಅನ್ನು ಅನ್ವಯಿಸುತ್ತೀರಿ ಮತ್ತು output ಅಲ್ಲಿ ಸಿಗ್ನಲ್ ಯಾವುದು ಮತ್ತು ಶೇಪ್ ಬದಲಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಈ ನಿರ್ದಿಷ್ಟ ಸಮಸ್ಯೆಗಾಗಿ 5 ಕಿಲೋಹೆರ್ಟ್ಜ್ನ ಇನ್ಪುಟ್ಗಾಗಿ ಚಿತ್ರದಲ್ಲಿ ತೋರಿಸಿರುವ ಓಪ್ಯಾಂಪ್ ಇಂಟಿಗ್ರೇಟರ್ಗಾಗಿ output ಅನ್ನು ಕಂಡುಹಿಡಿಯಲು ನಾವು ಕೇಳಿದ್ದೇವೆ ಆದ್ದರಿಂದ ನಾನು 5 ಕಿಲೋಹೆರ್ಟ್ಜ್ನ ಇನ್ಪುಟ್ ಅನ್ನು ಅನ್ವಯಿಸಿದರೆ ನಾನು output ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕಾಗಿತ್ತು ಆದ್ದರಿಂದ ಈ ಮೌಲ್ಯವನ್ನು ನಾವು ಸರಿಯಾಗಿ ತಿಳಿದಿದ್ದೇವೆ ಈ ಸಮೀಕರಣವನ್ನು ನಾವು ತಿಳಿದಿದ್ದೇವೆ ಈಗ 10 ಕಿಲೋ ಓಂ ಗಳಿಗೆ ಸಮಾನವಾದ R ಅನ್ನು ನೀಡಲಾಗಿದೆ C ಮತ್ತೆ 10 ನ್ಯಾನೊಫರಡ್ಗೆ ಸಮನಾಗಿರುತ್ತದೆ ಇನ್ಪುಟ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಇಲ್ಲಿ ವೋಲ್ಟೇಜ್ ಗರಿಷ್ಠ ವೋಲ್ಟೇಜ್ ಮತ್ತು 2 ವೋಲ್ಟ್ ಬಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು 2 ವೋಲ್ಟ್ ಆಗಿದೆ ಮತ್ತು ಇದು 0 ರಿಂದ 0 1 ಮಿಲಿಸೆಕೆಂಡುಗಳವರೆಗೆ ಸ್ಥಿರವಾಗಿರುತ್ತದೆ ಮತ್ತು 0 1 ಮಿಲಿಸೆಕೆಂಡುಗಳಿಂದ 0 2 ಮಿಲಿಸೆಕೆಂಡುಗಳವರೆಗೆ ಅಂದರೆ ಈ ಅರ್ಧ ಅವಧಿಯ ಪ್ರತಿಯೊಂದರ ಉತ್ಪಾದನೆ ಏನು ಅದನ್ನು ರಾಂಪ್ ಮಾಡಲಾಗುತ್ತದೆ ಆದ್ದರಿಂದ ನಾನು ಈ ಇನ್ಪುಟ್ ಅನ್ನು ಅನ್ವಯಿಸಿದರೆ ಈ ಪ್ರತಿಯೊಂದು ಅರ್ಧ ಅವಧಿಯ output ರಾಂಪ್ ಆಗುತ್ತದೆ ಮತ್ತು ಆದ್ದರಿಂದ ನಿರೀಕ್ಷಿತ output ತ್ರಿಕೋನ ತರಂಗವಾಗಿರುತ್ತದೆ ಆದ್ದರಿಂದ ನಾನು Ramp ಸಿಗ್ನಲ್ ಅನ್ನು ಸರಿಯಾಗಿ ಅನ್ವಯಿಸಿದರೆ ನನ್ನ ಕೆಪಾಸಿಟರ್ ಹೇಗೆ ಚಾರ್ಜ್ ಆಗುತ್ತದೆ ಮತ್ತು ನನ್ನ ಕೆಪಾಸಿಟರ್ ಹೇಗೆ ಡಿಸ್ಚಾರ್ಜ್ ಆಗುತ್ತದೆ ಎಂಬುದನ್ನು ನಾನು ನೋಡಬೇಕಾಗಿತ್ತು ಕೆಪಾಸಿಟರ್ನ ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜ್ output ಅಲ್ಲಿ ತರಂಗವನ್ನು ರೂಪಿಸುತ್ತದೆ output ಅಲ್ಲಿ ತ್ರಿಕೋನ ತರಂಗವನ್ನು ಪಡೆಯುತ್ತೇನೆ ಆದ್ದರಿಂದ ಇಂಟಿಗ್ರೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಈಗ ಮುಂದಿನ ಮಾಡ್ಯೂಲ್ನಲ್ಲಿ ಡಿಫರೆನ್ಷಿಯೇಟರ್ ಎಂದರೇನು ಎಂದು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಈಗ ನಾನು ಇಂಟಿಗ್ರೇಟರ್ನ ಉದಾಹರಣೆಯನ್ನು ತೆಗೆದುಕೊಂಡರೆ ತಲೆಕೆಳಗಾಗದ ಆಂಪ್ಲಿಫೈಯರ್ಗಿಂತ ಭಿನ್ನವಾದ ವಿಷಯವೆಂದರೆ ಇಂಟಿಗ್ರೇಟರ್ನಲ್ಲಿನ ಮುಖ್ಯ ವಿಷಯವೆಂದರೆ ಈಗ ಪ್ರತಿಕ್ರಿಯೆಯನ್ನು ಕೆಪಾಸಿಟರ್ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ಅದು ನಮ್ಮ ಇಂಟಿಗ್ರೇಟರ್ ಆಗುತ್ತದೆ ನಮ್ಮ ಇನ್ಪುಟ್ ಪ್ರತಿರೋಧ R ಪ್ರತಿಕ್ರಿಯೆ ಕೆಪಾಸಿಟರ್ ಸಿ ಇಂಟಿಗ್ರೇಟರ್ ಅನ್ನು ರೂಪಿಸುತ್ತದೆ ಆದರೆ ನಾನು ಕೆಪಾಸಿಟರ್ ಅನ್ನು ಅದರ ಬಿಂದುವಿನಿಂದ ಅದರ ಪ್ರತಿಕ್ರಿಯೆಯನ್ನು ಇನ್ಪುಟ್ಗೆ ಬದಲಾಯಿಸಿದರೆ ಮತ್ತು ನನ್ನಲ್ಲಿ ಪ್ರತಿಕ್ರಿಯೆ ರೆಸಿಸ್ಟರ್ ಇದ್ದರೆ ನನ್ನ ಸರ್ಕ್ಯೂಟ್ ಡಿಫರೆನ್ಷಿಯೇಟರ್ ಆಗುತ್ತದೆ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಡಿಫರೆನ್ಷಿಯೇಟರ್ ಅನ್ನು ನೋಡುತ್ತೇವೆ ಅಲ್ಲಿಯವರೆಗೆ ನೀವು ಇಂಟಿಗ್ರೇಟರ್ ಅನ್ನು ತ್ವರಿತವಾಗಿ ನೋಡುತ್ತೀರಿ ಬ್ರೆಡ್ಬೋರ್ಡ್ನಲ್ಲಿ ಸರ್ಕ್ಯೂಟ್ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸಿ ಇದು ತುಂಬಾ ಸುಲಭ ನೀವು ಫಂಕ್ಷನ್ ಜನರೇಟರ್ ಅನ್ನು ಬಳಸಬೇಕಾಗಿದೆ ನೀವು ಓಪ್ಯಾಂಪ್ ಬಳಸುತ್ತಿರುವ ಕಾರಣ ನೀವು ಡಿಸಿ ವಿದ್ಯುತ್ ಸರಬರಾಜನ್ನು ಅನ್ವಯಿಸಬೇಕು ಇದು 741 ಓಪ್ಯಾಂಪ್ ಆಗಿದ್ದರೆ ನೀವು 15 OR 15 ವೋಲ್ಟ್ಗಳನ್ನು ಅನ್ವಯಿಸಬೇಕು 5 ಕಿಲೋಹೆರ್ಟ್ಜ್ ಆವರ್ತನದೊಂದಿಗೆ ಗರಿಷ್ಠಕ್ಕೆ 2 or 2 ವೋಲ್ಟ್ಗಳನ್ನು ಅನ್ವಯಿಸಿ ಎಂದು ನಿಮಗೆ ತಿಳಿದಿದೆ ಇದು ಚದರ ತರಂಗ ಮತ್ತು ಇಂಟಿಗ್ರೇಟರ್ನ output ಅನ್ನು ಆಸಿಲ್ಲೋಸ್ಕೋಪ್ ಸಹಾಯದಿಂದ ನೋಡಬಹುದು ಅದು CRO ಆಗಿರಬಹುದು ಅದು DSO ಆಗಿರಬಹುದು ಮತ್ತು ಚದರ ತರಂಗವನ್ನು ಅನ್ವಯಿಸುವಾಗ output ತ್ರಿಕೋನ ತರಂಗವಾಗಿರುತ್ತದೆ ಎಂದು ನೀವು ನೋಡಲು ಸಾಧ್ಯವಾಗುತ್ತದೆ ಅಂದರೆ ಈ ಇಂಟಿಗ್ರೇಟರ್ ಅನ್ನು ತರಂಗ ರೂಪ ಜನರೇಟರ್ ಆಗಿ ಸಹ ಬಳಸಬಹುದು ಡಿಫರೆನ್ಷಿಯೇಟರ್ ಮತ್ತು ಇಂಟಿಗ್ರೇಟರ್ ಎರಡೂ ಸರ್ಕ್ಯೂಟ್ಗಳು ಫಿಲ್ಟರ್ಗಳಾಗಿವೆ ಮತ್ತು ಫಿಲ್ಟರ್ಗಳು ನಮ್ಮ ಮುಂದಿನ ಉಪನ್ಯಾಸವಾಗಿರುತ್ತದೆ ಆದ್ದರಿಂದ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ ಮತ್ತು ಓಪ್ಯಾಂಪ್ ಅನ್ನು ಡಿಫರೆನ್ಷಿಯೇಟರ್ ಆಗಿ ತೋರಿಸುವ ಒಂದು ಸಣ್ಣ ಮಾಡ್ಯೂಲ್ ಅನ್ನು ನಾವು ಶೀಘ್ರವಾಗಿ ನೋಡುತ್ತೇವೆ ಅಲ್ಲಿಯವರೆಗೆ ಕಾಳಜಿ ವಹಿಸಿ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ